ಆದ್ದರಿಂದ ಡೇಟಾಸೆಟ್ ಸುಮಾರು 13 ದಶಲಕ್ಷ ಬಳಕೆದಾರರನ್ನು ಒಟ್ಟು 13 ದಶಲಕ್ಷ ಬಳಕೆದಾರರು ಆಗಸ್ಟ್ನಿಂದ ಅಕ್ಟೋಬರ್ 2011 ರವರೆಗೆ ಸಂಗ್ರಹಿಸಲಾಗಿದೆ ಇದನ್ನು ಬಳಸುತ್ತಿರುವ ಬಳಕೆದಾರರ ಸಂಖ್ಯೆಯ ದೃಷ್ಟಿಯಿಂದ ಇದು ಸಂಪೂರ್ಣ ಫೋರ್ಸ್ಕ್ವೇರ್ಗೆ ಬಹುತೇಕ ಹತ್ತಿರದಲ್ಲಿದೆ ಮತ್ತು ಒಟ್ಟು ಡೇಟಾಸೆಟ್ 10 ದಶಲಕ್ಷ ಸಲಹೆಗಳನ್ನು ಒಳಗೊಂಡಿದೆ ಮತ್ತು ವಿಶೇಷವಾಗಿ ನಾನು ಹೇಳಿದಂತೆ ನಾವು ಕೇಳುತ್ತಿರುವ ಪ್ರಶ್ನೆಗಳು ಡೇಟಾದಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ನಾವು ಹೆಚ್ಚಾಗಿ ಸಲಹೆಗಳು ಮತ್ತು ಮೇಯರ್ಶಿಪ್ಗಳು ಆಸಕ್ತಿ ಹೊಂದಿದ್ದೇವೆ ಏಕೆಂದರೆ ಅದು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯಾಗಿದೆ ನಿರ್ದಿಷ್ಟ ಬಳಕೆದಾರರ ಸ್ಥಳವನ್ನು ನಿಜವಾಗಿ ಪಡೆಯುವ ವಿಷಯದಲ್ಲಿ ನೀವು ಈ ಮಾಹಿತಿಯನ್ನು ಯಾವುದಕ್ಕಾಗಿ ಬಳಸಬಹುದು ಇದು ಡೇಟಾಸೆಟ್ನಲ್ಲಿ ಲಭ್ಯವಿರುವ ಒಟ್ಟು ಸಲಹೆಗಳ ಸಂಖ್ಯೆ ಸುಮಾರು 10 ದಶಲಕ್ಷ ಮಾಡಿದ ಒಟ್ಟು ಸಂಖ್ಯೆ ಸುಮಾರು 9 ದಶಲಕ್ಷ ಮತ್ತು ಮೇಯರ್ ಶಿಪ್ ಸುಮಾರು 15 ದಶಲಕ್ಷ ಮತ್ತು ಲಭ್ಯವಿರುವ ವಿವಿಧ ಸ್ಥಳಗಳು ಮತ್ತೆ ಸುಮಾರು 15 ದಶಲಕ್ಷ ಆಗಿದೆ ಆದ್ದರಿಂದ ಈ ಡೇಟಾದ ಗುಣಲಕ್ಷಣಗಳನ್ನು ಮಾತ್ರ ನೋಡೋಣ ಇದು ಸಾಮಾನ್ಯವಾಗಿ ಲಭ್ಯವಿರುವ ಡೇಟಾಸೆಟ್ನಲ್ಲಿ ಯಾವ ರೀತಿಯದ್ದಾಗಿದೆ ಆದ್ದರಿಂದ ನಾವು ಈ ಕಾಗದದ ಪ್ರತಿಯೊಂದು ಕೋಷ್ಟಕ ಮತ್ತು ಪ್ರತಿ ಅಂಕಿಗಳನ್ನು ನೋಡುತ್ತೇವೆ ಇಲ್ಲಿ ನೀವು ಡೇಟಾಸೆಟ್ನಲ್ಲಿರುವ ಸಂಖ್ಯೆಯನ್ನು ನೋಡಿದರೆ 13 ದಶಲಕ್ಷ UHC ಆಗಿದೆ UHC ಎಂದರೆ ಬಳಕೆದಾರರ ಮನೆ ನಗರ VL ಎಂದರೆ ಸ್ಥಳದ ಸ್ಥಳ ಲಭ್ಯವಿರುವ ಸ್ಥಳಗಳ ಸಂಖ್ಯೆ ಮತ್ತು GI ಎಂದರೆ ಭೌಗೋಳಿಕ ಮಾಹಿತಿ ಹಕ್ಕು ಆಗಿದೆ ಸಹಜವಾಗಿ ಕೆಲವು ಮಾಹಿತಿಗಳು ಇರುತ್ತವೆ ಕೆಲವು ಸ್ಥಳಗಳು ಮಾನ್ಯವಾಗಿರುವುದಿಲ್ಲ ಉದಾಹರಣೆಗೆ ಸಮುದ್ರದ ಮಧ್ಯದಲ್ಲಿ ಏನಾದರೂ ನೀವು ಯಾವುದೇ ಸ್ಥಳವನ್ನು ಪಡೆಯಲು ಹೋಗುತ್ತಿಲ್ಲ ಮತ್ತು ರಚಿಸಬಹುದಾದ ಸ್ಥಳಗಳು ಇವೆ ಯಾರೊಬ್ಬರ ಹೃದಯ ಸರಿಯಾಗಿದೆ ಟಿ ಕೇಳಿ ಆದ್ದರಿಂದ ಈ ರೀತಿಯ ಸ್ಥಳಗಳನ್ನು ತೆಗೆದುಹಾಕಬೇಕು ಅದು ಡೇಟಾಸೆಟ್ನಲ್ಲಿನ ಸಂಖ್ಯೆ ಮತ್ತು ಮಾನ್ಯ GI ನಡುವೆ ಸಂಭವಿಸಿದೆ ಮಾನ್ಯವಾಗಿದೆ ಆದರೆ ಅಸ್ಪಷ್ಟವಾಗಿದೆ ಅದು ಮಾನ್ಯವಾಗಿದೆ ಆದರೆ ನಿಖರವಾದ ಸ್ಥಳವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುತ್ತಿಲ್ಲ ಹಿಮ್ಮುಖವಾಗಿ ನೋಡಿ ಮತ್ತು ಮೂರನೇ ಸಾಲಿನಲ್ಲಿ ಬೀಳುವ ಸ್ಥಳವನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುತ್ತಿಲ್ಲ ಭೌಗೋಳಿಕವಲ್ಲದ ಮಾಹಿತಿ ಮತ್ತು ಖಾಲಿ ನಮೂದುಗಳು ಆದ್ದರಿಂದ ಮೂಲಭೂತವಾಗಿ ದತ್ತಾಂಶವನ್ನು ಪಡೆಯಲು ಡೇಟಾಸೆಟ್ ಅನ್ನು ಕತ್ತರಿಸಲಾಗುತ್ತದೆ ಅದನ್ನು ಸಂಶೋಧಕರು ಸರಿಯಾಗಿ ವಿಶ್ಲೇಷಣೆ ಮಾಡಲು ಬಳಸಬಹುದು ನೀವು ಕೆಲವು ಡೇಟಾವನ್ನು ಸಂಗ್ರಹಿಸಿದ ಹೋಮ್ ವರ್ಕ್ಗಳಿಗಾಗಿ ನೀವು ಇದನ್ನು ಮಾಡುತ್ತೀರಿ ಆದರೆ ಹೆಚ್ಚು ನಿಖರವಾದ ಹೆಚ್ಚು ನಿರ್ದಿಷ್ಟವಾದ ಡೇಟಾವನ್ನು ಪಡೆಯಲು ಡೇಟಾವನ್ನು ನಿಜವಾಗಿ ಕತ್ತರಿಸುವ ವಿಧಾನವನ್ನು ನೀವು ಮಾಡಿಲ್ಲ ಭೌಗೋಳಿಕ ಮಾಹಿತಿಯ ಗುಣಮಟ್ಟವು ಖಂಡ ದೇಶಗಳು ರಾಜ್ಯ ಮತ್ತು ಈ ಡೇಟಾಸೆಟ್ನಲ್ಲಿ ಲಭ್ಯವಿರುವ ಈ ಮಾಹಿತಿಯು ಬಳಕೆದಾರರ ಸಂಖ್ಯೆ ಸ್ಥಳಗಳ ಸಂಖ್ಯೆ ದೇಶ ರಾಜ್ಯ ಕೌಂಟಿ ನಗರ ನೆರೆಹೊರೆ ಆಸಕ್ತಿಯ ಪ್ರದೇಶ ಅಥವಾ ವಿಮಾನ ನಿಲ್ದಾಣ ರಸ್ತೆ ಆಸಕ್ತಿಯ ಬಿಂದು ಮತ್ತು ನಿರ್ದೇಶಾಂಕಗಳು ಸಂದಿರುತ್ತದೆ ಆದ್ದರಿಂದ ನೀವು ಚತುರ್ಭುಜದಿಂದ ಡೇಟಾವನ್ನು ಸಂಗ್ರಹಿಸಿದಾಗ ಈ ಎಲ್ಲಾ ಮಾಹಿತಿಯ ತುಣುಕುಗಳು ನಿಮ್ಮ json ನಲ್ಲಿ ನೀವು ಪಡೆಯುತ್ತೀರಿ ಮತ್ತು ವಿಶ್ಲೇಷಣೆಗಾಗಿ ಬಳಸಬಹುದಾದ ಹೆಚ್ಚಿನ ಗುಣಮಟ್ಟದ ಡೇಟಾವನ್ನು ಪಡೆಯಲು ಇದನ್ನು ಮೂಲತಃ ಕತ್ತರಿಸಲಾಯಿತು ಅದು ಅರ್ಥಪೂರ್ಣವಾಗಿದೆ ಆದ್ದರಿಂದ ಇವುಗಳನ್ನು ಪರಿಶೋಧಕ ಡೇಟಾ ವಿಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಸಂಗ್ರಹಿಸಿದ ಡೇಟಾದಲ್ಲಿ ಲಭ್ಯವಿರುವ ಡೇಟಾವನ್ನು ವಿವರಿಸುತ್ತೇವೆ yahoo ಡಾಟ್ ಕಾಮ್ ಸ್ಲಾಶ್ ಜಿಯೋ ಸ್ಲಾಶ್ ಪ್ಲೇಸ್ಫೈಂಡರ್ ಈ ರೀತಿಯ ಪರಿಕರಗಳು ನಿಮಗೆ ಸ್ಥಳವನ್ನು ಹಿಮ್ಮುಖವಾಗಿ ನೋಡಲು ಮತ್ತು ನಕ್ಷೆಯಲ್ಲಿ ಅವು ಎಲ್ಲಿವೆ ಎಂಬುದನ್ನು ಕಂಡುಹಿಡಿಯಲು ಅನುಮತಿಸುತ್ತದೆ ನೀವು ಅವರಿಗೆ ಸ್ಥಳವನ್ನು ನೀಡಿದರೆ ಅದು ನಿಮಗೆ ಅಕ್ಷಾಂಶ ರೇಖಾಂಶವನ್ನು ಬೇರೆ ರೀತಿಯಲ್ಲಿಯೂ ನೀಡಬಹುದು ನೀವು ಅಕ್ಷಾಂಶ ರೇಖಾಂಶವನ್ನು ನೀಡಿದರೆ ಅದು ನಿಮಗೆ ಸ್ಥಳವನ್ನು ನೀಡುತ್ತದೆ ಚೆಕ್ ಇನ್ಗಳ ಸ್ಥಳ ಸುಳಿವುಗಳ ಸ್ಥಳ ಮತ್ತು ಸಂಗ್ರಹಿಸಲಾದ ಇತರ ಮಾಹಿತಿಯನ್ನು ಕಂಡುಹಿಡಿಯಲು ಈ ನಿರ್ದಿಷ್ಟ ಸಂಶೋಧನೆಯಲ್ಲಿ ಅಂತಹ ಹಲವಾರು ಸಾಧನಗಳನ್ನು ಬಳಸಲಾಗಿದೆ ಆದ್ದರಿಂದ ನೀವು ಉಳಿದ ವಿಶ್ಲೇಷಣೆಯನ್ನು ನೋಡಿದರೆ ನಾವು ಮಾತನಾಡುವ ಎರಡು ಅಂಕಿಅಂಶಗಳು ಇಲ್ಲಿವೆ ಮೊದಲು ನಾವು ಎಡಭಾಗದಲ್ಲಿ ತೋರಿಸಿರುವ ಚಿತ್ರ 1 ರ ಬಗ್ಗೆ ಮಾತನಾಡೋಣ ಆದರೆ ನಾವು ವಿಷಯವನ್ನು ನೋಡೋಣ ಚಿತ್ರ 1 ಕ್ಕೆ ಚಿತ್ರ 1 ರಲ್ಲಿ ತೋರಿಸಿರುವಂತೆ ಮತ್ತು ಫೋರ್ಸ್ಕ್ವೇರ್ನ ಹಿಂದಿನ ವಿಶ್ಲೇಷಣೆಗೆ ಅನುಗುಣವಾಗಿ ಮೇಯರ್ಶಿಪ್ಗಳ ಸಂಖ್ಯೆ ಸಲಹೆಗಳು ಮತ್ತು ಕಾರ್ಯಗಳ ವಿತರಣೆ ಆಗಿದೆ ಆದ್ದರಿಂದ ನೀವು ಅಂತಹ ಡೇಟಾವನ್ನು ಸಂಗ್ರಹಿಸಿದಾಗ ನೀವು ಇದನ್ನು ಮೊದಲು ಮಾಡುತ್ತೀರಿ ಆದ್ದರಿಂದ ಸಾಮಾಜಿಕ ಮಾಧ್ಯಮ ವಿಶ್ಲೇಷಣೆಯಲ್ಲಿ ನೀವು ಸಾಮಾನ್ಯವಾಗಿ ನೋಡಬಹುದಾದ ಇನ್ನೊಂದು ವಿಷಯವೆಂದರೆ ಡೇಟಾವು ಶಕ್ತಿಯ ಕಾನೂನು ಎಂಬುದನ್ನು ತೋರಿಸುವುದು ಅಥವಾ ಸಾಮಾಜಿಕ ಮಾಧ್ಯಮದಿಂದ ನೀವು ಸಂಗ್ರಹಿಸಿದ ಡೇಟಾವು ಪ್ಯಾರೆಟೊ ತತ್ವವನ್ನು ಅನುಸರಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಅಂದರೆ 20 ಪ್ರತಿಶತ ಬಳಕೆದಾರರು ಸಾಮಾಜಿಕ ಮಾಧ್ಯಮದಲ್ಲಿ ಉತ್ಪತ್ತಿಯಾಗುವ 80 ಪ್ರತಿಶತದಷ್ಟು ವಿಷಯಕ್ಕೆ ಮಾತ್ರ ಕೊಡುಗೆ ನೀಡುತ್ತಾರೆ ಮೇಯರ್ಶಿಪ್ಗಳ ವಿತರಣೆ ಪ್ರತಿ ಬಳಕೆದಾರರಿಗೆ ಟಿಪ್ಸ್ ಮತ್ತು ಡನ್ಗಳು ಮತ್ತು ಅವುಗಳು ಓರೆಯಾಗಿವೆ ಎಂಬ ತೀರ್ಮಾನಗಳನ್ನು ನೋಡಲು ಇದೇ ರೀತಿಯ ರೇಖಾಚಿತ್ರವನ್ನು ಇಲ್ಲಿ ಚಿತ್ರಿಸಲಾಗಿದೆ ಇದು ಭಾರವಾದ ಬಾಲದೊಂದಿಗೆ ಕೆಲವು ಬಳಕೆದಾರರು ಅನೇಕ ಮೇಯರ್ಶಿಪ್ಗಳನ್ನು ಹೊಂದಿದ್ದಾರೆ ಎಂದು ಸಲಹೆಗಳು ಸೂಚಿಸುತ್ತದೆ ಅವರಲ್ಲಿ ಹೆಚ್ಚಿನವರು ಕೇವಲ ಒಂದು ಮೇಯರ್ಶಿಪ್ ಅನ್ನು ಹೊಂದಿದ್ದಾರೆ ಸಲಹೆ ಅಥವಾ ಮಾಡಲಾಗುತ್ತದೆ ಆದ್ದರಿಂದ ಅದು ಮೂಲಭೂತವಾಗಿ ಪ್ಯಾರೆಟೊ ತತ್ವವಾಗಿದೆ ಅದು ಮೂಲಭೂತವಾಗಿ ಶಕ್ತಿಯ ಕಾನೂನು ಕೂಡ ಆಗಿದೆ ಆದ್ದರಿಂದ ನೀವು ಅಂಕಿ 1 ಗಾಗಿ ಎಡಭಾಗದಲ್ಲಿರುವ ರೇಖಾಚಿತ್ರವನ್ನು ನೋಡಿದರೆ ನೀವು ಅದೇ ವಿಷಯವನ್ನು ನೋಡುತ್ತೀರಿ ಅದು ದೊಡ್ಡ ಪ್ರಮಾಣದಲ್ಲಿರುತ್ತದೆ ಆದ್ದರಿಂದ ದೊಡ್ಡ ಪ್ರಮಾಣದ ಬಳಕೆದಾರರು ವಾಸ್ತವವಾಗಿ ಸಣ್ಣ ಪ್ರಮಾಣದ ಬಳಕೆದಾರರನ್ನು ಹೊಂದಿದ್ದಾರೆ ಆದ್ದರಿಂದ ಅದು ಇಲ್ಲಿದೆ ಆದ್ದರಿಂದ 90 ಪ್ರತಿಶತ ಡೇಟಾವು ಸಣ್ಣ ಬಳಕೆದಾರರಿಂದ ಉತ್ಪತ್ತಿಯಾಗುತ್ತಿದೆ ಎಂಬುದನ್ನು ನಾವು ತೆಗೆದುಕೊಳ್ಳೋಣ ಇಲ್ಲಿರುವ ಹೆಚ್ಚಿನ ಬಳಕೆದಾರರು ಯಾವುದೇ ಮೇಯರ್ಶಿಪ್ಗಳು ಸಲಹೆಗಳು ಅಥವಾ ಕಾರ್ಯಗಳಿಗೆ ಕೊಡುಗೆ ನೀಡುವುದಿಲ್ಲ ಆದ್ದರಿಂದ ನೀವು ಓದುವ ರೇಖಾಚಿತ್ರ ಇದು ಆಗಿದೆ ಅದೇ ರೀತಿ ನಾವು ಚಿತ್ರ 2 ಕ್ಕೆ ಹೋಗೋಣ ಚಿತ್ರ 2 ನಗರಕ್ಕೆ ಮೇಯರ್ಶಿಪ್ಗಳ ಸಂಖ್ಯೆ ಸಲಹೆಗಳು ಮತ್ತು ಕಾರ್ಯಗಳ ವಿತರಣೆಯನ್ನು ತೋರಿಸುತ್ತದೆ ಗುಣಲಕ್ಷಣದ ಕನಿಷ್ಠ ಒಂದು ನಿದರ್ಶನವನ್ನು ಹೊಂದಿರುವ ನಗರಗಳನ್ನು ಮಾತ್ರ ಪರಿಗಣಿಸುತ್ತದೆ ಆದ್ದರಿಂದ ನಗರದಿಂದ ನೀವು ಸಾಕಷ್ಟು ಮೇಯರ್ಶಿಪ್ ಸಲಹೆಗಳು ಮತ್ತು ಕಾರ್ಯಗಳನ್ನು ಪಡೆಯಲು ಸಮರ್ಥರಾಗಿದ್ದೀರಾ ಎಂಬುದನ್ನು ನೋಡಲು ಇದು ನಿಜವಾಗಿಯೂ ಬಯಸುತ್ತದೆ ಇದು ನಿಜವಾಗಿ ಕೆಲವರಿಗೆ ಸಹಾಯ ಮಾಡುತ್ತದೆ ಡೇಟಾ ಹೇಗೆ ಎಂದು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ತೋರಿಸಿರುವಂತೆ ವಿತರಣೆಗಳು ತುಂಬಾ ಓರೆಯಾಗಿವೆ ಕೆಲವು ನಗರಗಳಲ್ಲಿ 100 ಮೇಯರ್ಶಿಪ್ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನೀವು ಚಿತ್ರ 2 ಅನ್ನು ನೋಡಿದರೆ ಹೆಚ್ಚಿನ ಸಂಖ್ಯೆಯ ಮೇಯರ್ಶಿಪ್ ಸಲಹೆಗಳು ಮತ್ತು ಕಾರ್ಯಗಳನ್ನು ಹೊಂದಿರುವ ಸಣ್ಣ ಸಂಖ್ಯೆಯ ನಗರಗಳ ವಿಷಯದಲ್ಲಿ ವಿತರಣೆಯು ತುಂಬಾ ಹೋಲುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ನಗರಗಳು ಇವುಗಳನ್ನು ಹೊಂದಿಲ್ಲ ಆದ್ದರಿಂದ ಇವೆಲ್ಲವೂ ದೊಡ್ಡದಾಗಿದೆ ಆದ್ದರಿಂದ ನೀವು ಅದನ್ನು ಎಲ್ಲೋ 80 ಅಥವಾ 90 ವರ್ಷಗಳವರೆಗೆ ನೋಡಿದರೆ ಅದು ಇಲ್ಲಿ ಕೇವಲ ಒಂದು ಸಣ್ಣ ನಗರವಾಗಿದೆ ದೊಡ್ಡ ಪ್ರಮಾಣದ ನಗರಗಳು ಮೇಯರ್ಶಿಪ್ ಸಲಹೆಗಳು ಮತ್ತು ಕಾರ್ಯಗಳನ್ನು ಹೊಂದಿಲ್ಲ ಅಥವಾ ಕಡಿಮೆ ಮೇಯರ್ಶಿಪ್ ಸಲಹೆಗಳು ಮತ್ತು ಮಾಡುವಿಕೆಗಳನ್ನು ಹೊಂದಿಲ್ಲ ಏಕೆಂದರೆ ಅವರು ಗುಣಲಕ್ಷಣದ ಕನಿಷ್ಠ ಒಂದು ನಿದರ್ಶನವನ್ನು ಹೊಂದಿರುವ ನಗರಗಳನ್ನು ಮಾತ್ರ ಪರಿಗಣಿಸುತ್ತಿದ್ದರು ಅಂದರೆ ಅವರು ಒಂದು ಸಲಹೆಯನ್ನು ಹೊಂದಿರಬೇಕು ಮೇಯರ್ ಹುದ್ದೆ ಅಥವಾ ಮುಗಿದಿದೆ ಆದ್ದರಿಂದ ನಂತರ ಪ್ರತಿ ನಗರಕ್ಕೆ ಮೇಯರ್ಶಿಪ್ ಸಂಖ್ಯೆ ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವಿನ ಪರಸ್ಪರ ಸಂಬಂಧವನ್ನು ನೋಡಿದಾಗ ಮೇಯರ್ಶಿಪ್ ಸಂಖ್ಯೆ ಮತ್ತು ನಗರಗಳಾದ್ಯಂತ 0 78 ರ ಗುಣಾಂಕದೊಂದಿಗೆ ಸಂಖ್ಯೆಯ ಸುಳಿವುಗಳ ನಡುವೆ ಹೆಚ್ಚಿನ ಪರಸ್ಪರ ಸಂಬಂಧವನ್ನು ಅವರು ಕಂಡುಕೊಂಡರು ಅಂತೆಯೇ ಮೇಯರ್ಶಿಪ್ಗಳ ಸಂಖ್ಯೆ ಮತ್ತು ಮಾಡಿದವರ ಸಂಖ್ಯೆಗಳ ನಡುವೆ ಪರಸ್ಪರ ಸಂಬಂಧವು ಹೆಚ್ಚಾಗಿರುತ್ತದೆ ಅಂದರೆ ನಗರದಲ್ಲಿ ಹೆಚ್ಚಿನ ಮೇಯರ್ಶಿಪ್ಗಳು ಇದ್ದಲ್ಲಿ ಹೆಚ್ಚಿನ ಸಲಹೆಗಳು ಮತ್ತು ಮಾಡಲಾಗುತ್ತದೆ ನಾನು ಹೆಚ್ಚಿನ ಮೇಯರ್ಶಿಪ್ ಹೊಂದಿರುವ ನಗರಗಳನ್ನು ನಾನು ಎಲ್ಲಿ ಕಂಡುಕೊಂಡರೆ ನಾನು ಹುಡುಕಲು ಸಾಧ್ಯವಾಗುತ್ತದೆ ಅಲ್ಲಿ ಹೆಚ್ಚಿನ ಸಲಹೆಗಳು ಮತ್ತು ಕಾರ್ಯಗಳು ಇರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತಿದೆ ನಿರ್ದಿಷ್ಟ ಸ್ಥಳಕ್ಕಾಗಿ ಜನರು ಪೋಸ್ಟ್ ಮಾಡುವ ವಿಷಯದ ಸುಳಿವುಗಳನ್ನು ನೀವು ನೆನಪಿಸಿಕೊಂಡರೆ ಅದು ಒಟ್ಟು 600000 ಸಲಹೆಗಳೊಂದಿಗೆ ನ್ಯೂಯಾರ್ಕ್ ಜಕಾರ್ತಾ ಮತ್ತು ಸಾವೊ ಪಾಲೊ ಸಂಖ್ಯೆಗಳ ಸಲಹೆಗಳಲ್ಲಿ ಅಗ್ರ 3 ನಗರಗಳು ಮತ್ತೊಂದೆಡೆ ಯುನೈಟೆಡ್ ಸ್ಟೇಟ್ಸ್ನ ಸ್ಥಳಗಳಲ್ಲಿ ಮೊದಲ ನ್ಯೂಯಾರ್ಕ್ ಚಿಕಾಗೊ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಂತಹ ನಗರಗಳಲ್ಲಿ ಕೇಂದ್ರೀಕೃತವಾಗಿದೆ ಮತ್ತು ಒಟ್ಟಾರೆಯಾಗಿ ಅವರು ಸುಮಾರು 1 ಮಿಲಿಯನ್ ಕಾರ್ಯಗಳನ್ನು ಹೊಂದಿದ್ದಾರೆ ಆದ್ದರಿಂದ ಕೆಲವು ನಗರಗಳು ಕೆಲವು ಜನಪ್ರಿಯ ನಗರಗಳು ಎಂದು ತೋರಿಸುತ್ತದೆ ಈ ಬಹಳಷ್ಟು ಸಲಹೆಗಳನ್ನು ಹೊಂದಿರಿ ಮತ್ತು ನ್ಯೂಯಾರ್ಕ್ನಲ್ಲಿ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಎರಡರಲ್ಲೂ ಸಾಮಾನ್ಯವಾಗಿದೆ ಮತ್ತೊಮ್ಮೆ ಹೇಳಲು ನಗರಗಳು ಈ ಸಲಹೆಗಳನ್ನು ಬಹಳಷ್ಟು ಮೇಯರ್ಶಿಪ್ಗಳು ಮತ್ತು ಮಾಡಲಾಗುತ್ತದೆ ಮತ್ತು ಸಹಜವಾಗಿ ಇದು ಬಹುಶಃ ಚೆಕ್ಇನ್ಗಳಿಗೆ ಕಾರಣವಾಗಬಹುದು ಆದ್ದರಿಂದ ಇಲ್ಲಿ ನಾವು ಚಿತ್ರ 3 ಮತ್ತು ಚಿತ್ರ 3 ರಲ್ಲಿ ನೋಡುವ ಇನ್ನೊಂದು ರೇಖಾಚಿತ್ರ ಇಲ್ಲಿದೆ ಆದ್ದರಿಂದ ಚಿತ್ರ 3 ಈ ವಿತರಣೆಗಳನ್ನು ಜಗತ್ತಿನ ನಕ್ಷೆಗಳಲ್ಲಿ ತೋರಿಸುತ್ತದೆ ಪ್ರತಿ ಬಿಂದು ಸ್ಥಳಗಳೊಂದಿಗೆ ನಗರವನ್ನು ಪ್ರತಿನಿಧಿಸುತ್ತದೆ ಕನಿಷ್ಠ ಒಂದು ಮೇಯರ್ಶಿಪ್ ಸಲಹೆ ಮತ್ತು ಮಾಡಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಇಲ್ಲಿಯವರೆಗೆ ನಾವು ಪ್ರತಿ ನಗರಕ್ಕೆ ಮಾತ್ರ ಏನಾಗುತ್ತಿದೆ ಎಂದು ನೋಡಿದ್ದೇವೆ ಈಗ ನೀವು ಅದನ್ನು ನಕ್ಷೆಯಲ್ಲಿ ನೋಡಿದಾಗ ಅಂಕಿ 3 ಫಲಿತಾಂಶಗಳನ್ನು ತೋರಿಸುತ್ತದೆ ನಕ್ಷೆಗಳು ತೋರಿಸಿದಂತೆ ಫೋರ್ಸ್ಕ್ವೇರ್ ಸ್ಥಳಗಳು ಆರ್ಕ್ಟಿಕ್ ಮಹಾಸಾಗರದ ದ್ವೀಪಸಮೂಹವಾದ ಸ್ವಾಲ್ಬಾರ್ಡ್ನಂತಹ ದೂರದ ಸ್ಥಳಗಳನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತ ಹರಡಿವೆ ಆದ್ದರಿಂದ ಉದಾಹರಣೆಗೆ ನಾವು ಚಿತ್ರ 3 ಎ ಬಿ ಮತ್ತು ಸಿ ಅನ್ನು ನೋಡೋಣ ಹಾಗಾಗಿ ಇದು ಮೇಯರ್ ಪಟ್ಟ ಆಗಿದೆ ಇದು ಮೂಲತಃ ಈ ರೇಖಾಚಿತ್ರದಲ್ಲಿ ಪ್ರತಿಯೊಂದು ಬಿಂದುವನ್ನು ನಿಮಗೆ ತೋರಿಸುತ್ತದೆ ಈ ರೇಖಾಚಿತ್ರದಲ್ಲಿರುವ ಪ್ರತಿ ನೀಲಿ ಚುಕ್ಕೆ ಚಿತ್ರ 3ಎ ಪ್ರಪಂಚದಾದ್ಯಂತ ಲಭ್ಯವಿರುವ ಮೇಯರ್ಶಿಪ್ಗಳ ವಿತರಣೆಯನ್ನು ತೋರಿಸುತ್ತದೆ ಚಿತ್ರ 3 ನಿಮಗೆ ಮಾಡಿದ ಸಲಹೆಗಳನ್ನು ತೋರಿಸುತ್ತದೆ ಆದ್ದರಿಂದ ನೀವು ಮೊದಲೇ ನೋಡಿದರೆ ಮೇಯರ್ಶಿಪ್ ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವೆ ಹೆಚ್ಚಿನ ಪರಸ್ಪರ ಸಂಬಂಧವಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಮೇಯರ್ಶಿಪ್ಗಳು ಹೆಚ್ಚಿರುವಾಗ ಸಲಹೆಗಳು ಮತ್ತು ಹೆಚ್ಚಿನವುಗಳನ್ನು ಮಾಡಲಾಗುತ್ತದೆ ಆದ್ದರಿಂದ ನೀವು ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಭಾರೀ ಸಾಂದ್ರತೆಯನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತು ಕೊನೆಯದು ಮುಗಿದಿದೆ ಚಿತ್ರ 3 ನಿಮಗೆ ಹಸಿರು ಚುಕ್ಕೆ ತೋರಿಸುತ್ತದೆ ಪ್ರತಿ ಹಸಿರು ಚುಕ್ಕೆ ಆ ನಿರ್ದಿಷ್ಟ ಸ್ಥಳಗಳಿಂದ ಮಾಡಲಾಗುತ್ತದೆ ಆದ್ದರಿಂದ ಇದು ಮೂಲತಃ ನೀಲಿ ಚುಕ್ಕೆ ಸುಳಿವುಗಳು ಕೆಂಪು ಚುಕ್ಕೆ ಮತ್ತು ಹಸಿರು ಚುಕ್ಕೆಗಳ ಮೇಯರ್ಶಿಪ್ಗಳನ್ನು ತೋರಿಸುತ್ತದೆ ಆದ್ದರಿಂದ ಅಂಕಿ 3 ಒಟ್ಟು ಅನನ್ಯ ನಗರಗಳ ಸಂಖ್ಯೆಯೊಂದಿಗೆ ದಟ್ಟವಾಗಿರುತ್ತದೆ ಆದ್ದರಿಂದ ಚಿತ್ರ 3 ನಲ್ಲಿ ತೋರಿಸಿರುವ ಮೇಯರ್ಶಿಪ್ಗಳ ವಿತರಣೆಯು 79000 ವಿಶಿಷ್ಟ ನಗರಗಳ ಒಟ್ಟು ಸಂಖ್ಯೆಯೊಂದಿಗೆ ಸಾಂದ್ರವಾಗಿರುತ್ತದೆ ಆದ್ದರಿಂದ 79000 ನಗರಗಳು ಹೆಚ್ಚಿನ ಚೆಕ್ ಇನ್ಗಳನ್ನು ಹೊಂದಿವೆ ಒಟ್ಟು ಡೇಟಾದಲ್ಲಿ ಚಿತ್ರ 3 ಎ ನಲ್ಲಿ ಮೇಯರ್ಶಿಪ್ಗಳನ್ನು ಹೊಂದಿವೆ ಮತ್ತು ನೀವು ಚಿತ್ರ 3 ಅನ್ನು ನೋಡಿದರೆ ಚಿತ್ರ 3 ಗಾಗಿ ಸ್ವಲ್ಪಮಟ್ಟಿಗೆ ವಿರಳವಾದ ತುದಿ ನಕ್ಷೆಯು ಅನೇಕ ನಗರಗಳು ವಿಶೇಷವಾಗಿ ಕೆನಡಾ ಆಸ್ಟ್ರೇಲಿಯಾ ಮತ್ತು ಮಧ್ಯ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸ್ಥಳಗಳು ಮತ್ತು ಮೇಯರ್ಗಳ ಒತ್ತಾಯದ ಹೊರತಾಗಿಯೂ ಇವೆ ಎಂದು ಸೂಚಿಸುತ್ತದೆ ಬಳಕೆದಾರರು ಸಲಹೆಗಳನ್ನು ಪೋಸ್ಟ್ ಮಾಡುವುದಿಲ್ಲ ಆದ್ದರಿಂದ ಆ ಸ್ಥಳದಲ್ಲಿ ಮೇಯರ್ಶಿಪ್ಗಳಿರುವ ಅವಕಾಶವಿದೆ ಆದರೆ ಸುಳಿವುಗಳಿಲ್ಲ ಚಿತ್ರ 3 USA ಪಶ್ಚಿಮ ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಂತಹ ಪ್ರವಾಸಿ ಅಥವಾ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿರುವ ಹೆಚ್ಚಿನ ಚಟುವಟಿಕೆಯೊಂದಿಗೆ ಇನ್ನೂ ವಿರಳವಾದ ನಕ್ಷೆಯನ್ನು ಬಹಿರಂಗಪಡಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಮೇಯರ್ಶಿಪ್ಗಳು ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವೆ ಪರಸ್ಪರ ಸಂಬಂಧವಿದ್ದರೂ ಸಹ ಕೆಲವು ಸ್ಥಳಗಳು ಸುಳಿವುಗಳು ಮತ್ತು ಮಾಡುವಿಕೆಗಳಿಗೆ ವಿರಳವಾಗಿರುತ್ತವೆ ಆದ್ದರಿಂದ ಈಗ ನಾವು ಚಿತ್ರ 4 ಅನ್ನು ನೋಡೋಣ ಇಲ್ಲಿ ಚಿತ್ರ 4 ಆದ್ದರಿಂದ ಇದು ಅಂಕಿ 4 ಚಿತ್ರ 4 ನಿಮಗೆ ಪ್ರತಿ ಬಳಕೆದಾರರಿಗೆ ಪೋಸ್ಟ್ ಮಾಡಲಾದ ಸತತ ಸಲಹೆಗಳು ಮತ್ತು ಮಾಡಿದ ಸಮಯದ ಮಧ್ಯಂತರದ ಸಂಚಿತ ವಿತರಣೆಯನ್ನು ತೋರಿಸುತ್ತದೆ ಇದು ಏಕೆ ಆಸಕ್ತಿದಾಯಕವಾಗಿದೆ ಬಳಕೆದಾರರ ಚಟುವಟಿಕೆ ಅಥವಾ ಚಟುವಟಿಕೆಯ ಆವರ್ತನದ ಬಗ್ಗೆ ಕಂಡುಹಿಡಿಯಲು ಇದು ಆಸಕ್ತಿದಾಯಕವಾಗಿದೆ ಇದು ಚಿತ್ರ 4 ಚಿತ್ರ 4 ಈ ನಾಲ್ಕು ಅಳತೆಗಳ ಸಂಚಿತ ವಿತರಣೆಗಳನ್ನು ತೋರಿಸುತ್ತದೆ ಕನಿಷ್ಠ ಅಂತರ ಚಟುವಟಿಕೆ ಸಮಯಗಳ ವಿತರಣೆಯು ಅಲ್ಪಾವಧಿಯ ಸಮಯದ ಕಡೆಗೆ ತುಂಬಾ ಓರೆಯಾಗಿರುವುದನ್ನು ನಾವು ಗಮನಿಸುತ್ತೇವೆ ಸುಮಾರು 50 ಪ್ರತಿಶತದಷ್ಟು ಬಳಕೆದಾರರು ಸತತ ಸಲಹೆಗಳನ್ನು ಪೋಸ್ಟ್ ಮಾಡುತ್ತಾರೆ ಮತ್ತು 1 ಗಂಟೆಯ ಅಂತರದಲ್ಲಿ ಮಾಡುತ್ತಾರೆ ಅದನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಇದು ಬಹಳಷ್ಟು ವಿಷಯವನ್ನು ರಚಿಸಲಾಗಿದೆ ಎಂದು ತೋರಿಸುತ್ತದೆ ಬಹಳಷ್ಟು ಸುಳಿವುಗಳನ್ನು ಬಳಕೆದಾರರಿಂದ ರಚಿಸಲಾಗಿದೆ ಸುಳಿವುಗಳು ಮತ್ತು ಮಾಡುವಿಕೆಗಳನ್ನು ಬಳಕೆದಾರರಿಂದ 1 ಗಂಟೆಯೊಳಗೆ ರಚಿಸಲಾಗಿದೆ ಆದಾಗ್ಯೂ ಸರಾಸರಿ ಸರಾಸರಿ ಮತ್ತು ಗರಿಷ್ಠ ಬಳಕೆದಾರರು ಸತತ ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವೆ ದೀರ್ಘಾವಧಿಯ ಸಮಯವನ್ನು ಅನುಭವಿಸುತ್ತಾರೆ ಆದ್ದರಿಂದ ಮೂಲಭೂತವಾಗಿ ಇದು ಮತ್ತೆ ಅದೇ ಕಾನೂನು ಪರಿಕಲ್ಪನೆಗೆ ಹಿಂತಿರುಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಕೆಲವು ಬಳಕೆದಾರರ ಸೆಟ್ ಅಲ್ಲಿ ಸತತ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಆಗಾಗ್ಗೆ ಮಾಡಲಾಗುತ್ತದೆ ಈ ವಿತರಣೆಯು ವಾಸ್ತವವಾಗಿ ಸಾಕಷ್ಟು ಓರೆಯಾಗಿರುವ ಜನಸಂಖ್ಯೆಯ ಸಮೂಹವಿದೆ ಇದು ಸತತ ಎರಡು ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವೆ ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಸುಮಾರು 50 ಪ್ರತಿಶತದಷ್ಟು ಬಳಕೆದಾರರು ಕನಿಷ್ಠ 450 ಗಂಟೆಗಳ ಸರಾಸರಿ ಸಂವಾದಾತ್ಮಕ ಸಮಯವನ್ನು ಹೊಂದಿದ್ದಾರೆ ಅದು ಸುಮಾರು 20 ದಿನಗಳವರೆಗೆ ಇರುತ್ತದೆ ಆದರೆ ಸುಮಾರು 80 ಪ್ರತಿಶತದಷ್ಟು ಬಳಕೆದಾರರು 167 ಗಂಟೆಗಳ ಗರಿಷ್ಠ ಸಂವಾದಾತ್ಮಕತೆಯನ್ನು ಹೊಂದಿದ್ದಾರೆ ಸರಿಸುಮಾರು ಒಂದು ವಾರ ಆಗಿದೆ ಆದ್ದರಿಂದ ಪ್ರತಿ ಬಳಕೆದಾರರಿಗೆ ಪೋಸ್ಟ್ ಮಾಡಲಾದ ಸತತ ಸಲಹೆಗಳು ಮತ್ತು ಮಾಡುವಿಕೆಗಳ ನಡುವಿನ ಸಮಯದ ಮಧ್ಯಂತರದ ಸಂಚಿತ ವಿತರಣೆಗಾಗಿ ರೇಖಾಚಿತ್ರ ಇಲ್ಲಿದೆ ಇದು ನಾವು ಪಠ್ಯದಲ್ಲಿ ನೋಡಿದಂತೆಯೇ ಇರುತ್ತದೆ ಈಗ ನಾವು ಮುಂದಿನ ಅಂಕಿ ಚಿತ್ರ 5 ಅನ್ನು ನೋಡೋಣ ಆದ್ದರಿಂದ ಈ ಭಾಗವನ್ನು ನಾವು ಈಗಾಗಲೇ ನೋಡಿದ್ದೇವೆ ಚಿತ್ರ 5 ಮೂಲತಃ ಅದೇ ಪ್ರಶ್ನೆಯನ್ನು ನೋಡುತ್ತಿದೆ ಅದು ಈಗ ನಾವು ಎರಡು ಸ್ಥಳಗಳ ನಡುವಿನ ಸ್ಥಳಾಂತರವನ್ನು ವಿಶ್ಲೇಷಿಸುತ್ತಿದ್ದೇವೆ ನಾವು ನೋಡಿದ ಕೊನೆಯ ಅಂಕಿ ಅಂಶವು ಪೋಸ್ಟ್ ಮಾಡಿದ ಎರಡು ವಿಭಿನ್ನ ಸಮಯವನ್ನು ನೋಡುತ್ತಿದೆ ಈಗ ನಾವು ಎರಡು ವಿಭಿನ್ನ ಸ್ಥಳಗಳನ್ನು ನೋಡುತ್ತಿದ್ದೇವೆ ಇದನ್ನು ಒಂದೇ ಬಳಕೆದಾರರಿಂದ ಸತತವಾಗಿ ಮಾಡಲಾಗುತ್ತದೆ ಆದ್ದರಿಂದ ನಾವು ಮೊದಲು ಚಿತ್ರ 5 ಅನ್ನು ನೋಡೋಣ ಮತ್ತು ಚಿತ್ರ 5 ಎಂದರೆ ಏನು ಎಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಅಂಕಿ 5 ಎನ್ನುವುದು ಪ್ರತಿ ಬಳಕೆದಾರರಿಗೆ ಪೋಸ್ಟ್ ಮಾಡಲಾದ ಸತತ ಸಲಹೆಗಳು ಮತ್ತು ಮಾಡುವಿಕೆಯ ನಡುವಿನ ಸ್ಥಳಾಂತರದ ಸಂಚಿತ ವಿತರಣೆಯಾಗಿದೆ ಆದ್ದರಿಂದ x ಅಕ್ಷದ ಮೇಲೆ ಅದು ನಿಮಗೆ ದೂರವನ್ನು ತೋರಿಸುತ್ತದೆ y ಅಕ್ಷದಲ್ಲಿ ಇದು ನಿಮಗೆ ವಿತರಣೆಯ ಸಂಖ್ಯೆಯನ್ನು ತೋರಿಸುತ್ತದೆ ಎಲ್ಲಾ ವಿಶ್ಲೇಷಿಸಿದ ಬಳಕೆದಾರರಿಗೆ ಈ ಕ್ರಮಗಳ ವಿತರಣೆಯನ್ನು ಚಿತ್ರ 5 ತೋರಿಸುತ್ತದೆ ಸುಮಾರು 36 ಪ್ರತಿಶತದಷ್ಟು ಬಳಕೆದಾರರು ಸರಾಸರಿ ಮತ್ತು ಗರಿಷ್ಟ ಸ್ಥಳಾಂತರಗಳನ್ನು ಸುಮಾರು 0 ಕಿಲೋಮೀಟರ್ಗಳನ್ನು ಹೊಂದಿದ್ದಾರೆ ಸರಿ ಇದು ಕಡಿಮೆ ದೂರವನ್ನು ಸೂಚಿಸುತ್ತದೆ ಕೆಲವು ಮೀಟರ್ಗಳಲ್ಲಿ ಸೂಚಿಸುತ್ತದೆ 70 ಪ್ರತಿಶತ ಬಳಕೆದಾರರು ಸರಾಸರಿ 150 ಕಿಲೋಮೀಟರ್ಗಳ ಸ್ಥಳಾಂತರವನ್ನು ಹೊಂದಿದ್ದಾರೆ ಇದು ಮೂಲತಃ ಯಾರಾದರೂ ನಗರಗಳ ನಡುವೆ ಚಲಿಸುತ್ತಿದ್ದಾರೆ ಹಾಗಾಗಿ ನಾನು ಬಹುಶಃ ದೆಹಲಿಯಿಂದ ಆಗ್ರಾಕ್ಕೆ ಹೋಗುತ್ತೇನೆ ನಂತರ ನಾನು ಎಲ್ಲಾ ಮಥುರಾದಲ್ಲಿ ಪರಿಶೀಲಿಸಿ ನೋಡುತ್ತೇನೆ ನಾನು ಮಥುರಾದಲ್ಲಿ ಪರಿಶೀಲನೆ ಮಾಡುತ್ತೇನೆ ನಾನು ಸಲಹೆ ನೀಡುತ್ತೇನೆ ಅಥವಾ ಮಾಡುತ್ತೇನೆ ಅದು ನಿಜವಾಗಿ 150 ಕಿಲೋಮೀಟರ್ಗಳೊಳಗೆ ಸೆರೆಹಿಡಿಯುವುದು ಮತ್ತು ಸುಮಾರು ಹತ್ತು ಪ್ರತಿಶತದಷ್ಟು ಬಳಕೆದಾರರು ಸುಮಾರು 6000 ಕಿಲೋಮೀಟರ್ಗಳ ಗರಿಷ್ಠ ಸ್ಥಳಾಂತರವನ್ನು ಹೊಂದಿದ್ದಾರೆ ಇದು ಬಹುಶಃ ಎರಡು ಸತತ ಸಲಹೆಗಳು ಅಥವಾ ಮಾಡುವಿಕೆಗಳ ನಡುವಿನ ಅಂತರರಾಷ್ಟ್ರೀಯ ಪ್ರಯಾಣವಾಗಿದೆ ಆದ್ದರಿಂದ ಡೇಟಾಸೆಟ್ನಲ್ಲಿ ನಾವು ಹೊಂದಿರುವ ಬಳಕೆದಾರರ ವಿತರಣೆ ಸತತ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಅವರು ಫೋರ್ಸ್ಕ್ವೇರ್ನಲ್ಲಿ ಮಾಡುತ್ತಾರೆ ಮತ್ತೆ ಆಕೃತಿಗೆ ಹೋಗೋಣ ಆದ್ದರಿಂದ ಇದು ಮೂಲತಃ 70 ಪ್ರತಿಶತ ಬಳಕೆದಾರರು ಸುಮಾರು 150 ಕಿಲೋಮೀಟರ್ಗಳು ಮತ್ತು 10 ಪ್ರತಿಶತವು 7000 ಕಿಲೋಮೀಟರ್ಗಳಷ್ಟಿದೆ ಎಂದು ನಿಮಗೆ ತೋರಿಸುತ್ತದೆ ಅದು ಈ ಚಿತ್ರದಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ನೀವು ಇಲ್ಲಿ 7000 ಕಿಲೋಮೀಟರ್ಗಳನ್ನು ನೋಡಿದ್ದರೆ ಅದು ಸುಮಾರು 7000 ಕಿಲೋಮೀಟರ್ಗಳು ಮತ್ತು ನಂತರ 70 ಪ್ರತಿಶತದಷ್ಟು ಕಡಿಮೆ ಇರುವ ಬಳಕೆದಾರರಲ್ಲಿ ಕೊನೆಯ 10 ಪ್ರತಿಶತದಷ್ಟಿದೆ ಸರಾಸರಿ 70 ಪ್ರತಿಶತವೆಂದರೆ ಹಸಿರು ಬಣ್ಣವು ಸರಾಸರಿ ಹಸಿರು ಚೌಕವು ಸರಾಸರಿ ಕೆಂಪು ಪ್ಲಸ್ ಚಿಹ್ನೆಯು ಮಧ್ಯಂತರವಾಗಿದೆ ತ್ರಿಕೋನವು ಕನಿಷ್ಠವಾಗಿದೆ ಮತ್ತು ವೃತ್ತವು ಗರಿಷ್ಠ ಬಲವಾಗಿದೆ ಆದ್ದರಿಂದ ನಿಮಗೆ ಅರ್ಥವನ್ನು ನೀಡುತ್ತದೆ ಆದ್ದರಿಂದ ಈಗ ನಾವು ಎಲ್ಲವನ್ನೂ ನೋಡಿದ್ದೇವೆ ಸಮಯಕ್ಕೆ ಸಂಬಂಧಿಸಿದಂತೆ ಮಾಡಿದ ಸಮಯ ಸತತ ಸಲಹೆಗಳು ಅಥವಾ ಮಾಡುವಿಕೆಗಳನ್ನು ನಾವು ನೋಡಿದ್ದೇವೆ ಸತತ ಸಲಹೆಗಳು ಮತ್ತು ದೂರಕ್ಕೆ ಸಂಬಂಧಿಸಿದಂತೆ ಮಾಡಲಾಗುತ್ತದೆ ಈಗ ನಾವು ಮುಂದಿನ ಚಿತ್ರವನ್ನು ನೋಡುತ್ತೇವೆ ಮುಂದಿನ ಅಂಕಿ ನಿಜವಾಗಿಯೂ ತುಂಬಾ ಆಸಕ್ತಿದಾಯಕವಾಗಿದೆ ಮುಂದಿನ ವಿಶ್ಲೇಷಣೆಯು ವಾಸ್ತವವಾಗಿ ಬಹಳ ಆಸಕ್ತಿದಾಯಕ ವಿಶ್ಲೇಷಣೆಯಾಗಿದೆ ಅಲ್ಲಿ ಅವರು ಎಷ್ಟು ಬಾರಿ ಚೆಕ್ ಇನ್ಗಳು ಸಲಹೆಗಳು ಅಥವಾ ಮಾಡಿದ ಕಾರ್ಯಗಳು ನಿರ್ದಿಷ್ಟ ಸ್ಥಳಕ್ಕೆ ಹಿಂತಿರುಗುತ್ತಿವೆ ಎಂದು ನೋಡಿದರು ಆದ್ದರಿಂದ ಇದು ಹಿಂತಿರುಗುವ ಸಮಯದ ವಿತರಣೆಯಾಗಿದೆ ಹಾಗಾಗಿ ನಾನು ಐಐಐಟಿಯಲ್ಲಿ ಟಿಪ್ ಅಥವಾ ಡನ್ ಮಾಡಿದ್ದರೆ ಆ ಸ್ಥಳದಲ್ಲಿ ನಾನು ಎಷ್ಟು ಬಾರಿ ಟಿಪ್ ಅಥವಾ ಡನ್ ಮಾಡಿದ್ದೇನೆ ಮತ್ತು ಅಂಕಿ 6 ವಿತರಣೆಯನ್ನು 360 ಗಂಟೆಗಳ ಅಡಿಯಲ್ಲಿ ಹಿಂತಿರುಗಿಸುವ ಸಮಯವನ್ನು ತೋರಿಸುತ್ತದೆ ಇದು ಎಲ್ಲಾ ಅಳತೆ ಮಾಡಿದ ಅವಲೋಕನಗಳಲ್ಲಿ 69 7 ಪ್ರತಿಶತವನ್ನು ಹೊಂದಿದೆ ವಕ್ರರೇಖೆಯು ದಿನನಿತ್ಯದ ನಮೂನೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಮತ್ತು ಹಿಂತಿರುಗುವ ಸಮಯವು ಸಾಮಾನ್ಯವಾಗಿ 24 ಗಂಟೆಗಳ ಗುಣಕಗಳಾಗಿರುತ್ತದೆ ಇದು ಚೆಕ್ ಇನ್ಗಳ ಆಧಾರದ ಮೇಲೆ ಲೆಕ್ಕಹಾಕಿದ ಹಿಂತಿರುಗುವ ಸಮಯದ ವಿತರಣೆಯನ್ನು ಹೋಲುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ನೋಡಿದರೆ ಇದರ ಅರ್ಥವೇನೆಂದರೆ ಅದು 24 ಗಂಟೆಗಳು ಏಕೆ ಇಂದು ಬೆಳಿಗ್ಗೆ ಯಾರಾದರೂ ಕಚೇರಿಗೆ ಬಂದರೆ ಅವರು ಕಚೇರಿ ಅಂಗಡಿ ವಿದ್ಯಾಲಯದಲ್ಲಿ ಮತ್ತು ಎಲ್ಲವನ್ನೂ ಅವರು ಮರುದಿನ ಅದೇ ಚೆಕ್ ಮಾಡುತ್ತಾರೆ ಅಂದರೆ ಅದು ಸರಿ ಚೆಕ್ ಇನ್ಗಳು ಉಲ್ಲೇಖಗಳನ್ನು ಮತ್ತೊಂದು ಸಂಶೋಧನೆಗೆ ನೀಡಲಾಗುತ್ತದೆ ಅಲ್ಲಿ ಚೆಕ್ ಇನ್ಗಳನ್ನು ನೋಡಲಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ನಾವು ಸಲಹೆಗಳು ಅಥವಾ ಮಾಡಿದ ಕಾರ್ಯಗಳನ್ನು ಸಹ ನೋಡುತ್ತಿದ್ದೇವೆ ಅದು ತಿಳಿದುಕೊಳ್ಳಲು ಬಹಳ ಆಸಕ್ತಿದಾಯಕ ತೀರ್ಮಾನವಾಗಿದೆ ಅಥವಾ ಮೂಲಭೂತವಾಗಿ ಇದು ಬಳಕೆದಾರರಿಂದ ನೀವು ನಿರೀಕ್ಷಿಸಬಹುದಾದ ನೈಜ ಪ್ರಪಂಚದ ನಡವಳಿಕೆಯನ್ನು ಅಭಿನಂದಿಸುತ್ತದೆ ಇಲ್ಲಿ ಒಂದು ರೇಖಾಚಿತ್ರ ಇದೆ ನೀವು ಇಲ್ಲಿ ನೋಡಿ ಇದು ಸುಮಾರು 360 ಗಂಟೆಗಳು ಮತ್ತು ಅದು ಹಿಂತಿರುಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಇದು ಪ್ರತಿದಿನ 24 48 72 96 120 ಆಗಿದೆ ಆದ್ದರಿಂದ ಇದು ಪ್ರತಿ 24 ಗಂಟೆಗಳಿಗೊಮ್ಮೆ ಹಿಂತಿರುಗುತ್ತದೆ ಮತ್ತು ಕೆಲವೊಮ್ಮೆ ಏನಾದರೂ ಸಂಭವಿಸುವ ಆವರ್ತನವೂ ಹೆಚ್ಚಾಗುತ್ತದೆ ಆದ್ದರಿಂದ ಇದು 168 ವಾರವಾಗಿರಬೇಕು ಆದ್ದರಿಂದ ದಿನದಿಂದ ಸ್ವಲ್ಪ ಹೆಚ್ಚಳವಿದೆ ಅದು 7 ನೇ ದಿನದ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಐಐಐಟಿ ದೆಹಲಿಯಲ್ಲಿ ನಾನು ಮಾಡುತ್ತಿರುವಂತಹ ಉದಾಹರಣೆಗಳೊಂದಿಗೆ ಜನರು ಅದೇ ಸ್ಥಳಕ್ಕೆ ಹಿಂತಿರುಗುತ್ತಾರೆ ಎಂಬ ತೀರ್ಮಾನವು ಮೂಲಭೂತವಾಗಿ ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಂದರೆ ಅಂಕಿ 6 ಇದು ಆಸಕ್ತಿದಾಯಕ ವಿಶ್ಲೇಷಣೆಯಾಗಿದೆ ಈ ಡೇಟಾವನ್ನು ಬಳಸಿಕೊಂಡು ಬಳಕೆದಾರರ ಮನೆಯ ಬಗ್ಗೆ ನಿಜವಾಗಿ ಎಷ್ಟು ಊಹಿಸಬಹುದು ಎಂಬುದನ್ನು ಕಂಡುಹಿಡಿಯುವುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ವಾಸ್ತವವಾಗಿ ಮೇಯರ್ಶಿಪ್ಗಳಲ್ಲಿ ಹೆಚ್ಚು ಜನಪ್ರಿಯ ಸ್ಥಳಕ್ಕಾಗಿ ಡೇಟಾವನ್ನು ಬಳಸಲಿದ್ದೇವೆ ಬಹುಪಾಲು ಮತದಾನದ ಯೋಜನೆಯನ್ನು ಬಳಸಿಕೊಂಡು ಬಳಕೆದಾರರು ಅಥವಾ ಮನೆಯ ಸ್ಥಳದ ಸಲಹೆಗಳು ಮತ್ತು ಮಾಡಲಾಗುತ್ತದೆ ಈ ಮತದಾನದ ಯೋಜನೆಯಲ್ಲಿ ನಾನು ನಿಮಗೆ ನಾವು ನೋಡುವ ಎರಡು ಕೋಷ್ಟಕಗಳಿವೆ ಈ ಮಾಹಿತಿಯನ್ನು ರಚಿಸುವ ವಿಷಯದಲ್ಲಿ ಲೇಖಕರು ಯಾವ ಕಾರ್ಯವಿಧಾನಗಳನ್ನು ಅನುಸರಿಸಿದ್ದಾರೆ ಎಂಬುದನ್ನು ಸಹ ನಾವು ನೋಡುತ್ತೇವೆ ಈ ವ್ಯಕ್ತಿಯ ಮನೆ ಇರಬಹುದಾದ ಸ್ಥಳ ಆಗಿರುತ್ತದೆ ಅವರು ಅನುಸರಿಸಿದ ಯೋಜನೆ ಇಲ್ಲಿದೆ ಅವರು ವಾಸ್ತವವಾಗಿ ಡೇಟಾವನ್ನು 3 ಹಂತಗಳಾಗಿ ಹಾಕುತ್ತಾರೆ ವರ್ಗ 0 ವರ್ಗ 1 ಮತ್ತು ವರ್ಗ 2 ವರ್ಗ 0 ಎಂಬುದು ಮೇಯರ್ಶಿಪ್ ಟಿಪ್ ಅಥವಾ ಡನ್ ಏಕೈಕ ಚಟುವಟಿಕೆಯನ್ನು ಹೊಂದಿರುವ ಬಳಕೆದಾರರದ್ದು ಆಗಿರುತ್ತದೆ ಡೇಟಾಸೆಟ್ನಲ್ಲಿ ಅವರು ಕೇವಲ ಒಂದು ಚಟುವಟಿಕೆಯನ್ನು ಹೊಂದಿದ್ದಾರೆ ಆದರೆ ವರ್ಗ 1 ಅವುಗಳಾದ್ಯಂತ ಪ್ರಮುಖ ಸ್ಥಳದೊಂದಿಗೆ ಬಹು ಚಟುವಟಿಕೆಗಳನ್ನು ಹೊಂದಿರುವ ಬಳಕೆದಾರರನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಉದಾಹರಣೆಗೆ ನನ್ನ ಖಾತೆಯಲ್ಲಿ ನಾನು ಬಹು ಸಲಹೆಗಳು ಮತ್ತು ಕಾರ್ಯಗಳನ್ನು ಹೊಂದಿದ್ದೇನೆ ಮೇಯರ್ಶಿಪ್ಗಳನ್ನು ಹೊಂದಿದ್ದೇನೆ ಆದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಐಐಐಟಿ ದೆಹಲಿಯ ಅತ್ಯಂತ ಹೆಚ್ಚಿನದಾಗಿದೆ ವರ್ಗ 2 ಬಹು ಚಟುವಟಿಕೆಗಳನ್ನು ಹೊಂದಿರುವ ಬಳಕೆದಾರರನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಯಾವುದೇ ಒಂದು ಸ್ಥಳವು ಎದ್ದು ಕಾಣುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ಅರ್ಥಮಾಡಿಕೊಳ್ಳಲು ನೀವು ಇದನ್ನು ಅರ್ಥಮಾಡಿಕೊಂಡರೆ ತೀರ್ಮಾನಗಳು ತುಂಬಾ ಸರಳವಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ ಲೇಖಕರು ಅನುಸರಿಸಿದ ತರ್ಕವೆಂದರೆ ಈ ಸಲಹೆಯನ್ನು ಮಾಡುತ್ತಿರುವ ಎಲ್ಲಾ ಬಳಕೆದಾರರನ್ನು ಡೇಟಾದಲ್ಲಿ ಮಾಡಿದ ಮತ್ತು ಮೇಯರ್ಶಿಪ್ಗಳನ್ನು ತೆಗೆದುಕೊಳ್ಳುತ್ತದೆ ವರ್ಗ 0 ಅಥವಾ ಕೇವಲ ಒಂದೇ ಚಟುವಟಿಕೆಯನ್ನು ಹೊಂದಿರುವ ಜನರು ಟಿಪ್ ಅಥವಾ ಮೇಯರ್ಶಿಪ್ ಅಥವಾ ಮುಗಿದ ವರ್ಗ 1 ಎಂಬುದು ಅವರಿಗೆ ತೋರಿಸುವ ಈ ಒಂದು ಬಹುಪಾಲು ಸ್ಥಳದಲ್ಲಿದ್ದ ಜನರ ಗುಂಪಾಗಿದೆ ವರ್ಗ 2 ಎನ್ನುವುದು ಬಹು ಚಟುವಟಿಕೆಗಳನ್ನು ಮಾಡುವ ಜನರ ಗುಂಪಾಗಿದೆ ಆದರೆ ಅವರ ಚಟುವಟಿಕೆಯಲ್ಲಿ ಯಾವುದೇ ಒಂದು ಸ್ಥಳವು ವಾಸ್ತವವಾಗಿ ಪ್ರಧಾನವಾಗಿಲ್ಲ ಆದ್ದರಿಂದ ಅವರು ಬಳಕೆದಾರರೊಂದಿಗೆ ಮಾಡಿದ ವರ್ಗೀಕರಣದ ಪ್ರಕಾರವಾಗಿದೆ ಈಗ ನಾನು ನಿಮಗೆ ಎರಡು ಕೋಷ್ಟಕಗಳನ್ನು ತೋರಿಸುತ್ತೇನೆ ಒಂದು ಜನರ ಸಂಖ್ಯೆ ಈ ಡೇಟಾಸೆಟ್ನಿಂದ ಡೇಟಾ ಪಾಯಿಂಟ್ಗಳ ಸಂಖ್ಯೆ ನೀವು ಕೇವಲ ವರ್ಗ 0 ವರ್ಗ 1 ಮತ್ತು ವರ್ಗ 2 ಅನ್ನು ಪರಿಗಣಿಸಿದರೆ ನಿಮ್ಮ ಸ್ವಂತ ನಗರ ತವರು ರಾಜ್ಯ ಮತ್ತು ತಾಯ್ನಾಡನ್ನು ನೀವು ಊಹಿಸಲು ಎಷ್ಟು ಜನರು ಇದ್ದಾರೆ ಆದ್ದರಿಂದ ನಾನು ಈ ರೇಖಾಚಿತ್ರವನ್ನು ಹೇಗೆ ಓದುವುದು ಈ ಕೋಷ್ಟಕವನ್ನು ನೀವು ಹೇಗೆ ಓದುತ್ತೀರಿ ಈ ಕೋಷ್ಟಕವು ಈ ಕಾಲಮ್ ಆಗಿದ್ದು ಅದು ನಿಮಗೆ ಮೇಯರ್ಶಿಪ್ಗಳು ಸಲಹೆ ಮತ್ತು ಮುಗಿದಿದೆ ಮೇಯರ್ಶಿಪ್ ಜೊತೆಗೆ ಸಲಹೆ ಮೇಯರ್ಶಿಪ್ ಜೊತೆಗೆ ಮುಗಿದಿದೆ ಟಿಪ್ ಪ್ಲಸ್ ಮುಗಿದಿದೆ ಮತ್ತು ಎಲ್ಲವನ್ನೂ ತೋರಿಸುತ್ತದೆ ಆದ್ದರಿಂದ ನೀವು ಮೇಯರ್ಶಿಪ್ ಅನ್ನು ಮಾತ್ರ ತೆಗೆದುಕೊಂಡರೆ ವರ್ಗ 0 ಯಾವುದು ನಾನು ಮೇಯರ್ಶಿಪ್ ಅನ್ನು ಪರಿಗಣಿಸಿದರೆ ಮತ್ತು ಈ ಬಳಕೆದಾರರಿಂದ ಕೇವಲ 1 ಚಟುವಟಿಕೆ ಇದ್ದರೆ ಮಾತ್ರ ವರ್ಗ 0 ನಲ್ಲಿ ಸುಮಾರು 727000 ಡೇಟಾ ಪಾಯಿಂಟ್ಗಳಿವೆ 847000 ಅಲ್ಲಿ ಒಂದು ಸ್ಥಳವು ವಾಸ್ತವವಾಗಿ ಪ್ರಧಾನವಾಗಿರುವ ಬಳಕೆದಾರರು ಮತ್ತು 239000 ಪ್ರಧಾನವಾಗಿರುವ ಯಾವುದೇ ಸ್ಥಳವಿಲ್ಲ ನೀವು ಈ ಕೋಷ್ಟಕವನ್ನು ಹೇಗೆ ಓದುತ್ತೀರಿ ಸರಿ ಆದ್ದರಿಂದ ನೀವು ಮೇಯರ್ಶಿಪ್ಗಳನ್ನು ನೋಡಿದರೆ 127000 ಮೇಯರ್ಶಿಪ್ ಜೊತೆಗೆ ಟಿಪ್ 898000 ನಿಸ್ಸಂಶಯವಾಗಿ ಮೇಯರ್ಶಿಪ್ ಜೊತೆಗೆ ಟಿಪ್ ಹೆಚ್ಚಿನದಾಗಿರುತ್ತದೆ ಅವರೆಲ್ಲರಿಗೂ ಎಲ್ಲವೂ ಹೆಚ್ಚಾಗಿರುತ್ತದೆ ಎಲ್ಲಕ್ಕಿಂತ ದೊಡ್ಡದಾಗಿದೆ ಮತ್ತು ಅದು ನಗರಕ್ಕೆ ಆಗಿದೆ ಆದ್ದರಿಂದ ರಾಜ್ಯಕ್ಕೆ 700000 ವರ್ಗ 0 900000 ವರ್ಗ 100000 ವರ್ಗ 2 ಆಗಿದೆ ಅದೇ ರೀತಿ ದೇಶಕ್ಕಾಗಿ ಇದು ನಿಮಗೆ ಡೇಟಾ ಪಾಯಿಂಟ್ಗಳಲ್ಲಿ ಅಥವಾ ಈ ಪ್ರತಿಯೊಂದು ವೈಶಿಷ್ಟ್ಯಗಳಿಗೆ ಲಭ್ಯವಿರುವ ಮಾಹಿತಿಯ ತುಣುಕುಗಳಲ್ಲಿ ಒಂದು ಅರ್ಥವನ್ನು ನೀಡುತ್ತದೆ ಈಗ ನಾವು ನಿಖರತೆಯನ್ನು ನೋಡೋಣ ಅಂದರೆ ನಾನು ಈ ಮಾಹಿತಿಯನ್ನು ಬಳಸಿದರೆ ಮತ್ತು ಮೇಯರ್ಶಿಪ್ ಅನ್ನು ಕಂಡುಹಿಡಿಯಬೇಕಾದರೆ ಮೇಯರ್ಶಿಪ್ ಅನ್ನು ಮಾತ್ರ ಬಳಸಿದರೆ ನಾನು ತವರು ನಗರವನ್ನು ಶೇಕಡಾ 51 6 ರಷ್ಟು ಬಾರಿ ಹುಡುಕಲು ಸಾಧ್ಯವಾಗುತ್ತದೆ ಶೇಕಡಾವಾರು ಹೆಚ್ಚಿರುವಲ್ಲೆಲ್ಲಾ ಅದು ಇದೆ ವಾಸ್ತವವಾಗಿ ದಪ್ಪದಲ್ಲಿ ಇರಿಸಲಾಗಿದೆ ಆದ್ದರಿಂದ ನೀವು ಮೇಯರ್ಶಿಪ್ ಅನ್ನು 1 ನೇ ತರಗತಿಯಲ್ಲಿ ವರ್ಗ 0 ಎಂದು ನೋಡಿದರೆ ನಾವು ವರ್ಗ 2 ಅನ್ನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇದು ವಾಸ್ತವವಾಗಿ ಒಂದು ನಿರ್ದಿಷ್ಟ ಸ್ಥಳ ಇರದ ಸ್ಥಳಗಳು ಒಂದೇ ಸ್ಥಳವನ್ನು ಊಹಿಸಲು ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಗುರಿ ವಾಸ್ತವವಾಗಿ ಮನೆಯ ಸ್ಥಳ ಊಹಿಸುವುದು ಹಾಗಾಗಿ ನಾನು ಬಹು ಸ್ಥಳಗಳನ್ನು ಹೊಂದಿದ್ದರೆ ನಾನು ಆ ಕಾಲಮ್ ಅನ್ನು ಬಳಸಲು ಹೋಗುತ್ತಿಲ್ಲ ಅದಕ್ಕಾಗಿಯೇ ವರ್ಗ 2 ಹೆಚ್ಚಿನ ನಿಖರತೆಯಲ್ಲಿ ಅಸ್ತಿತ್ವದಲ್ಲಿಲ್ಲ ಹಾಗಾಗಿ ನಾನು ವರ್ಗ 1 ವರ್ಗದ ಜನರನ್ನು ನೋಡಿದರೆ 67 ಪ್ರತಿಶತದಷ್ಟು ಬಾರಿ ಮನೆ ನಗರವನ್ನು ಊಹಿಸಬಹುದು ನಾನು ಬಹಳಷ್ಟು ಸಲಹೆಗಳು ಮತ್ತು ಕಾರ್ಯಗಳನ್ನು ಮಾಡುತ್ತೇನೆ ಆದರೆ ನನ್ನ ಪ್ರಧಾನ ಸ್ಥಳವೆಂದರೆ ನಾನು ಸಲಹೆ ಅಥವಾ ಮುಗಿದಿದೆ ಸಲಹೆ ಅಥವಾ ಮುಗಿದಿರುವುದು ನಿಜವಾಗಿ ನನ್ನ ಮನೆಯ ಸ್ಥಳವಾಗಿದೆ ಹೋಮ್ ಸ್ಟೇಟ್ ಹೆಚ್ಚಾಗುತ್ತದೆ ಎಪ್ಪತ್ತು ಪ್ರತಿಶತ ಮತ್ತು ಸ್ವದೇಶಗಳು ಇನ್ನೂ ಹೆಚ್ಚಿರುತ್ತವೆ ಸಹಜವಾಗಿ ದೇಶಕ್ಕೆ ಶೇಕಡಾವಾರು ಇರುತ್ತದೆ ಆದ್ದರಿಂದ ನಗರದ ಶೇಕಡಾವಾರು ಯಾವಾಗಲೂ ರಾಜ್ಯಕ್ಕಿಂತ ಕಡಿಮೆಯಿರುತ್ತದೆ ಯಾವಾಗಲೂ ದೇಶಕ್ಕಿಂತ ಕಡಿಮೆಯಿರುತ್ತದೆ ಏಕೆಂದರೆ ಇಲ್ಲಿ ನಾನು ಭಾರತದಿಂದ ಬಂದವನು ಎಂಬ ದೇಶವನ್ನು ಪಡೆಯಲು ನಾನು ತಮಿಳುನಾಡಿನವನು ಎಂದು ಪಡೆಯುವುದು ಹೆಚ್ಚು ಕಷ್ಟ ನಾನು ಚೆನ್ನೈನವನು ಅದು ಮನೆಯ ಸ್ಥಳದ ತೀರ್ಮಾನದ ಬಗ್ಗೆ ಎಂದು ಪಡೆಯುವುದು ಲೇಖಕರು ಹೊಂದಿರುವ ಮತ್ತೊಂದು ಆಸಕ್ತಿದಾಯಕ ರೇಖಾಚಿತ್ರ ಇದೆ ಅದು ಚಿತ್ರ 7 ನಾನು ನಿಮಗೆ ರೇಖಾಚಿತ್ರ ಅನ್ನು ತೋರಿಸುತ್ತೇನೆ ಮತ್ತು ನಂತರ ನಾನು ಅದನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಇಲ್ಲಿ ಅಂಕಿ 7 ಎಂಬುದು ನಿರ್ಣಯಿಸಲಾದ ಮತ್ತು ಡಿಕ್ಲೇರ್ಡ್ ಹೋಮ್ ಸಿಟಿಯ ನಡುವಿನ ಅಂತರದ ಸಂಚಿತ ವಿತರಣೆಯಾಗಿದೆ ಏಕೆಂದರೆ ಜನರು ಈ ಸೇವೆಗಳಲ್ಲಿ ಮನೆಯ ಸ್ಥಳ ಯಾವುದು ಎಂದು ವಾಸ್ತವವಾಗಿ ಘೋಷಿಸಿದರು ನೀವು ನನ್ನ ಖಾತೆಗೆ ಹೋದರೆ ನೀವು ಕಂಡುಕೊಳ್ಳುತ್ತೀರಿ ನೀವು ನನ್ನ ಫೇಸ್ಬುಕ್ ಖಾತೆಗೆ ಹೋದರೆ ನಾನು ಬಹುಶಃ ನಾನು ಪ್ರಸ್ತುತ ಸ್ಥಳದಿಂದ ಬಂದಿದ್ದೇನೆ ಮತ್ತು ನನ್ನ ಮನೆಯು ಚೆನ್ನೈನಿಂದ ಬಂದಿದೆ ಎಂದು ಹೇಳಬಹುದು ಆದ್ದರಿಂದ ನೀವು ಮಾಡಲು ಮಾಹಿತಿಯನ್ನು ಬಳಸಬಹುದು ನಾನು ತೋರಿಸಿದ ಟೇಬಲ್ನಿಂದ ನಾವು ಏನನ್ನು ಊಹಿಸಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ಇದು ಕ್ಲಾಸ್ 0 ಅಥವಾ ಕ್ಲಾಸ್ 1 ನೊಂದಿಗೆ ನನ್ನ ಮನೆಯ ಸ್ಥಳದ ಮುನ್ಸೂಚನೆಯಾಗಿದೆ ತದನಂತರ ನಾನು ಏನು ಹೇಳಿದ್ದೇನೆ ಮತ್ತು ನಾನು ನಿಜವಾಗಿ ಹೊಂದಿದ್ದೇನೆ ಎಂಬುದರ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಲು ಅದನ್ನು ಬಳಸಿ ಅದು ಇಲ್ಲಿನ ರೇಖಾಚಿತ್ರ ಆಗಿದೆ ಆದ್ದರಿಂದ x ಅಕ್ಷವು ಊಹಿಸಲಾದ ಮತ್ತು ಘೋಷಿತ ಬಳಕೆದಾರರ ಮನೆ ನಗರದ ಅಂತರವಾಗಿದೆ ಮತ್ತು y ಅಕ್ಷವು ಸಂಭವನೀಯತೆಯಾಗಿದೆ ಆದ್ದರಿಂದ ನೀವು ರೇಖಾಚಿತ್ರ ಅನ್ನು ಹೇಗೆ ಓದುತ್ತೀರಿ ಅಂದರೆ ಈ ವಿತರಣೆಯನ್ನು ಚಿತ್ರ 7 ರಲ್ಲಿ ತೋರಿಸಲಾಗಿದೆ 46 ಪ್ರತಿಶತದಷ್ಟು ದೂರಗಳು 50 ಕಿಲೋಮೀಟರ್ಗಳಿಗಿಂತ ಎಂದು ನಾವು ಕಂಡುಕೊಂಡಿದ್ದೇವೆ ಅವರು ನಿಜವಾಗಿಯೂ ಝೂಮ್ ಇನ್ ಮಾಡಿದ್ದಾರೆ ಆದ್ದರಿಂದ ಇದರ ಅರ್ಥ ಇದು 5000 ಕಿಲೋಮೀಟರ್ ಆದರೆ ನೀವು ಈ ರೇಖಾಚಿತ್ರ ಅನ್ನು ನೋಡಿದರೆ ಒಳಗಿನ ರೇಖಾಚಿತ್ರ 100 ಕಿಲೋಮೀಟರ್ಗಳಷ್ಟು ಮಾತ್ರ ಆದ್ದರಿಂದ 46 ಪ್ರತಿಶತದಷ್ಟು ದೂರವು 150 ಕಿಲೋಮೀಟರ್ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಇಲ್ಲಿ 50 ಕಿಲೋಮೀಟರ್ ಮತ್ತು ನೀವು ನೋಡಿದರೆ 46 ಪ್ರತಿಶತ ಇಲ್ಲಿ ಎಲ್ಲೋ ಸರಿಯಾಗಿರಬೇಕು ಆದ್ದರಿಂದ 46 ಪ್ರತಿಶತ ಬಳಕೆದಾರರು ಮನೆಯ ಸ್ಥಳವನ್ನು ಹುಡುಕುವ ನಡುವಿನ ದೋಷವನ್ನು ಹೊಂದಿದ್ದಾರೆ ಮತ್ತು ನಿಜವಾದ ಸ್ಥಳವು ಸುಮಾರು 50 ಕಿಲೋಮೀಟರ್ ಆಗಿದೆ ಅದು ತುಂಬಾ ಚಿಕ್ಕದಾಗಿದೆ ನಾನು ಈ ಮಾಹಿತಿಯನ್ನು ಕೇವಲ 50 ಕಿಲೋಮೀಟರ್ ದೋಷದೊಂದಿಗೆ ಬಳಸಲು ಸಾಧ್ಯವಾದರೆ ಅದು ನಾನು ಕೇವಲ ಸಾಮಾನ್ಯ ನಡವಳಿಕೆಯ ಸಲಹೆಗಳು ಮತ್ತು ಮಾಡುವಿಕೆಗಳಿಂದ ಅದನ್ನು ಪಡೆಯುವುದು ಅದು ಸಾಕಷ್ಟು ಪರಿಣಾಮಕಾರಿಯಾಗಿದೆ ಆದ್ದರಿಂದ ನೀವು ಕೇವಲ ಈ ಮಾದರಿಯನ್ನು ತೆಗೆದುಕೊಂಡರೆ ಮತ್ತು ನಂತರ ನೀವು ಲೇಖಕರ ಹೇಳಿಕೆಯನ್ನು ನೋಡಿದರೆ 50 ಕಿಲೋಮೀಟರ್ ದೂರದಲ್ಲಿ 78 ಪ್ರತಿಶತ ಬಳಕೆದಾರರು ಈ ಫಲಿತಾಂಶಗಳನ್ನು ಸಂಯೋಜಿಸುತ್ತಿದ್ದಾರೆಂದು ಅವರು ಹೇಳುತ್ತಿದ್ದಾರೆ ನಮ್ಮ ಮಾದರಿಯಿಂದ ಉತ್ಪತ್ತಿಯಾಗುವ ಸರಿಯಾದ ತೀರ್ಮಾನಗಳು 50 ಕಿಲೋಮೀಟರ್ಗಳ ಒಳಗೆ ಸುಮಾರು 78 ಶೇಕಡಾ ಬಳಕೆದಾರರ ನಗರವನ್ನು ನಾವು ಸರಿಯಾಗಿ ಊಹಿಸಬಹುದು ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ನಗರವು ಯಾವುದೇ ಆಗಿರಲಿ 50 ಕಿಲೋಮೀಟರ್ ದೂರದೊಳಗೆ ಸುಮಾರು 78 ಪ್ರತಿಶತದಷ್ಟು ಆ ನಗರದ ತೀರ್ಮಾನವನ್ನು ಮಾಡಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಮನೆಯ ಸ್ಥಳವನ್ನು ಕಂಡುಹಿಡಿಯಬಹುದು ಎಂದು ಲೇಖಕರು ಈ 78 ಪ್ರತಿಶತ ನಿಖರತೆಯನ್ನು ನಾನು ನಿಮಗೆ ತೋರಿಸಿರುವಸಹ ನೀವು ನೆನಪಿಸಿಕೊಂಡರೆ ನೀವು ಹೋದರೆ ಹೇಗೆ ಎಂಬ ಅರ್ಥವನ್ನು ನೀಡುತ್ತದೆ ಮತ್ತು ಸಹಜವಾಗಿ ಕಾಗದದ ರಚನೆಯಲ್ಲಿ ನೀವು ತೀರ್ಮಾನಗಳು ಮತ್ತು ಭವಿಷ್ಯದ ಕೆಲಸಗಳೊಂದಿಗೆ ಮುಗಿಸುತ್ತೀರಿ ಮತ್ತು ಡೇಟಾ ವಿಧಾನದಲ್ಲಿ ಯಾವುದೇ ಡೇಟಾ ಮಿತಿಗಳು ಕಾಗದದಲ್ಲಿ ಯಾವುದೇ ಮಿತಿಗಳು ಇದ್ದಲ್ಲಿ ಬಹುಶಃ ಕೆಲವು ಮಿತಿಗಳನ್ನು ಹೊಂದಿರಬಹುದು ಆದ್ದರಿಂದ ಇದು ನಿಮಗೆ ಒಂದು ಅರ್ಥವನ್ನು ನೀಡುತ್ತದೆ ನೀವು ಇಲ್ಲಿಯವರೆಗೆ ತರಗತಿಯಲ್ಲಿ ನೋಡಿದ ವಿಷಯಗಳ ಅರ್ಥವನ್ನು ನೀಡುತ್ತದೆ ಅಂದರೆ ಕೆಲವು ಡೇಟಾವನ್ನು ತೆಗೆದುಕೊಂಡು ಸ್ವಲ್ಪ ವಿಶ್ಲೇಷಣೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಾಡಿ ಈ ತೀರ್ಮಾನಗಳನ್ನು ಹೇಗೆ ಕಾಗದಕ್ಕೆ ಹಾಕಲಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಮತ್ತು ಗಮನವು ವಾಸ್ತವವಾಗಿ ಚತುರ್ಭುಜವನ್ನು ತೆಗೆದುಕೊಂಡು ಮನೆಯ ಸ್ಥಳವನ್ನು ಕಂಡುಹಿಡಿಯುವುದು ಅದರೊಂದಿಗೆ ನಾನು ಈ ಪತ್ರಿಕೆಗಾಗಿ ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಶೀಘ್ರದಲ್ಲೇ ನಿಮ್ಮನ್ನು ನೋಡುತ್ತೇನೆ